ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ ನಾನು ರೋಗಗಳ ಮೆಕ್ಯಾನೊಬಯಾಲಜಿ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದೆ ಮತ್ತು ಆ ಸಂದರ್ಭದಲ್ಲಿ ನಾನು ಕ್ಯಾನ್ಸರ್ ಬಗ್ಗೆ ಚರ್ಚಿಸಿದ್ದೇನೆ ಮತ್ತು ಕ್ಯಾನ್ಸರ್ ನಲ್ಲಿ ಫೈಬ್ರೋಸಿಸ್ ನ ಪ್ರತಿಕ್ರಿಯೆ ಇದೆ ಎಂದು ತೋರಿಸಲಾಗಿದೆ ಇದು ಕೊಲ್ಲಾಜೆನ್ ಒಂದರ ಹೆಚ್ಚಿದ ಶೇಖರಣೆಯಿಂದ ಗುರುತಿಸಲ್ಪಟ್ಟಿದೆ ಇದು ಇಸಿಎಂ ಗಟ್ಟಿಯಾಗಲು ಕಾರಣವಾಗುತ್ತದೆ ಕೊಲ್ಲಾಜೆನ್ ಒಂದು ಮತ್ತು ಪ್ಲಸ್ ಕ್ರಾಸ್ ಲಿಂಕಿಂಗ್ ಕಿಣ್ವಗಳಾದ ಲೈಸಿಲ್ ಆಕ್ಸಿಡೇಸ್ ಅನ್ನು ಲಾಕ್ಸ್ ಎಂದು ನಿರೂಪಿಸಲಾಗಿದೆ ಈ ಎರಡೂ ವಿಷಯಗಳು ಇಸಿಎಂ ಗಟ್ಟಿಯಾಗುವುದು ಮತ್ತು ಇಸಿಎಂ ನಿಂದ ಮರುಸಂಘಟನೆಗೆ ಕಾರಣವಾಗುತ್ತವೆ ಅಲ್ಲಿ ಇಸಿಎಂ ಫೈಬರ್ ಗಳಿವೆ ಮತ್ತು ಅವುಗಳು ಅಡ್ಡ ಸಂಯೋಜಿತ ಕಟ್ಟುಗಳನ್ನು ಸಹ ಜೋಡಿಸುತ್ತದೆ ಈ ಎಲ್ಲಾ ಪ್ರತಿಕ್ರಿಯೆಗಳು ಕೋಶ ಮಟ್ಟದಲ್ಲಿದ್ದವು ಸೆಲ್ ಪೇಪರ್ ಅನ್ನು ಚರ್ಚಿಸುವ ಮೂಲಕ ನಾವು ಕಂಡುಕೊಂಡದ್ದು ಈ ಇಸಿಎಂ ಕ್ರಾಸ್ ಲಿಂಕಿಂಗ್ ಗೆಡ್ಡೆಯ ಪ್ರಗತಿಯನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಾವು ತೋರಿಸಿದ್ದೇವೆ ಇದು ಇಂಟಿಗ್ರಿನ್ ಸಿಗ್ನಲಿಂಗ್ ಅನ್ನು ಸಕ್ರಿಯಗೊಳಿಸುವ ಮೂಲಕ ಗೆಡ್ಡೆಯ ಪ್ರಗತಿಗೆ ಕಾರಣವಾಗುತ್ತದೆ ಅಪಧಮನಿಕಾಠಿಣ್ಯ ಎಂದು ಕರೆಯಲ್ಪಡುವ ಫೈಬ್ರೋಸಿಸ್ ನಿಂದ ಗುರುತಿಸಲ್ಪಟ್ಟ ಮತ್ತೊಂದು ರೋಗದ ಬಗ್ಗೆ ಇಂದು ನಾವು ಚರ್ಚಿಸುತ್ತೇವೆ ಅಪಧಮನಿಕಾಠಿಣ್ಯ ಎಂದರೇನು ಆದ್ದರಿಂದ ನೀವು ದೇಹದೊಳಗೆ ಅಪಧಮನಿಗಳನ್ನು ಹೊಂದಿದ್ದೀರಿ ಮತ್ತು ಇವುಗಳು ನಿಮ್ಮ ಅಂಗಗಳಿಗೆ ಆಮ್ಲಜನಕ ಸಮೃದ್ಧ ರಕ್ತವನ್ನು ದೇಹದ ಇತರ ಭಾಗಗಳಿಗೆ ಕೊಂಡೊಯ್ಯುವ ರಕ್ತನಾಳಗಳಾಗಿವೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ ರಕ್ತನಾಳದ ಕ್ರಾಸ್ ಸೆಕ್ಷನ್ ನೋಡಿದರೆ ನೀವು ಈ ರಚನೆಯನ್ನು ಹೊಂದಿದ್ದೀರಿ ಅಲ್ಲಿ ಈ ಚಾನಲ್ ಗಳ ಮೂಲಕ ರಕ್ತವು ಹರಿಯುತ್ತದೆ ಕ್ರಾಸ್ ಸೆಕ್ಷನ್ ವೃತ್ತಾಕಾರವಾಗಿದೆ ಆದ್ದರಿಂದ ಈ ಚಾನಲ್ ಮೂಲಕ ಹರಿಯುವ ರಕ್ತವನ್ನು ಬರೆದರೆ ಈಗ ಅಪಧಮನಿಕಾಠಿಣ್ಯದಲ್ಲಿ ಏನಾಗುತ್ತದೆ ಎಂದರೆ ಅದೇ ರಕ್ತನಾಳವು ಈಗ ಇಲ್ಲಿ ಕಾಣುವ ಹಸಿರು ವಲಯವನ್ನು ಹರಿಯುವ ರಕ್ತವನ್ನು ಅಪಧಮನಿಕಾಠಿಣ್ಯದ ಪ್ಲೇಕ್ ಎಂದು ಕರೆಯಲಾಗುತ್ತದೆ ಈ ಅಪಧಮನಿಕಾಠಿಣ್ಯದ ಪ್ಲೇಕ್ ಮೂಲಭೂತವಾಗಿ ರಕ್ತದ ಹರಿವನ್ನು ನಿರ್ಬಂಧಿಸುತ್ತದೆ ಸಂಪೂರ್ಣ ಅಪಧಮನಿಯ ಮೂಲಕ ಹರಿಯುವ ಬದಲು ರಕ್ತದ ಹರಿವನ್ನು ನಿರ್ಬಂಧಿಸಲಾಗಿದೆ ಮತ್ತು ಈ ಪ್ಲೇಕ್ ಕೊಬ್ಬು ಕೊಲೆಸ್ಟ್ರಾಲ್ ಕ್ಯಾಲ್ಸಿಯಂ ಮತ್ತು ಇತರ ಪದಾರ್ಥಗಳನ್ನು ಒಳಗೊಂಡಂತೆ ಅನೇಕ ಘಟಕಗಳಿಂದ ಕೂಡಿದೆ ಕಾಲಾನಂತರದಲ್ಲಿ ಈ ಪ್ಲೇಕ್ ರಕ್ತದ ಹರಿವನ್ನು ಗಟ್ಟಿಗೊಳಿಸುತ್ತದೆ ಮತ್ತು ನಿರ್ಬಂಧಿಸುತ್ತದೆ ಅಂತಿಮವಾಗಿ ಹೃದಯಾಘಾತಕ್ಕೆ ಕಾರಣವಾಗುತ್ತದೆ ಮತ್ತು ರಕ್ತದ ಹರಿವು ಸಂಪೂರ್ಣವಾಗಿ ನಿಲ್ಲುತ್ತದೆ ಈ ಪರೀಕ್ಷೆಗಳನ್ನು ಮಾಡಿಸಿದಾಗ ಅಪಧಮನಿಗಳು ಅಥವಾ ರಕ್ತನಾಳಗಳಲ್ಲಿ ನೀವು ತೊಂಬತ್ತೆಂಟು ಪ್ರತಿಶತದಷ್ಟು ಅಡೆತಡೆಗಳನ್ನು ಹೊಂದಿದ್ದೀರಿ ಎಂದು ವೈದ್ಯರು ಹೇಳುತ್ತಾರೆ ಈ ಅಪಧಮನಿಕಾಠಿಣ್ಯದ ಪ್ರಾರಂಭವು ಎಲ್ಡಿಎಲ್ ಗಳು ಅಥವಾ ಕಡಿಮೆ ಸಾಂದ್ರತೆಯ ಲಿಪೊಪ್ರೋಟೀನ್ ಗಳು ಮತ್ತು ಟ್ರೈಗ್ಲಿಸರೈಡ್ ಗಳಂತಹ ರಕ್ತಪರಿಚಲನೆಯ ಅಂಶಗಳಿಗೆ ಕಾರಣವಾಗಿದ್ದರೂ ಈ ಅಪಧಮನಿಗಳ ಮೂಲಕ ರಕ್ತ ಹರಿಯುವ ವಿಧಾನದಲ್ಲಿ ಹರಿವಿನ ಮಾದರಿಯಲ್ಲಿ ಇತರ ಬದಲಾವಣೆಗಳಿವೆ ಎಂದು ಕುತೂಹಲದಿಂದ ಜನರು ಗಮನಿಸಿದ್ದಾರೆ ಮತ್ತು ಅಪಧಮನಿಕಾಠಿಣ್ಯದ ಗಾಯಗಳು ಸಾಮಾನ್ಯವಾಗಿ ಸ್ಥಳೀಕರಿಸಲ್ಪಟ್ಟಿರುತ್ತವೆ ಅಪಧಮನಿಯ ಬ್ರಾಂಚ್ ಗಳು ಮತ್ತು ವಕ್ರತೆಯ ತಾಣಗಳಲ್ಲಿ ಅವು ಬೆಳೆಯುತ್ತವೆ ಅದಕ್ಕೆ ಕಾರಣವೇನು ದ್ರವ ಯಂತ್ರಶಾಸ್ತ್ರದ ಸಹಾಯದಿಂದ ಈ ಸ್ಥಳಗಳಲ್ಲಿನ ಶಿಯರ್ ಒತ್ತಡಗಳು ಗೊಂದಲಕ್ಕೊಳಗಾಗುತ್ತವೆ ಎಂದು ನಾನು ಕಂಡುಕೊಂಡಿದ್ದೇನೆಂದರೆ ಈ ಗಾಯಗಳು ಶಿಯರ್ ಒತ್ತಡಗಳು ಕಡಿಮೆ ಅಥವಾ ತೊಂದರೆಗೊಳಗಾದ ಸ್ಥಳಗಳಲ್ಲಿ ರೂಪುಗೊಳ್ಳುತ್ತವೆ ಫ್ಲೋ ಪ್ರೊಫೈಲ್ ಸ್ವತಃ ಇದರಲ್ಲಿ ಪಾತ್ರವಹಿಸುತ್ತದೆ ಮತ್ತು ತರುವಾಯ ಜನರು ಇದನ್ನೇ ತೋರಿಸಿದ್ದಾರೆ ಎಂದು ಸೂಚಿಸುತ್ತದೆ ಅಪಧಮನಿಕಾಠಿಣ್ಯವು ಮುಖ್ಯವಾಗಿ ಅಪಧಮನಿಯ ವಿಭಾಗಗಳಲ್ಲಿ ಕಂಡುಬರುತ್ತದೆ ಇದು ಎಂಡೋಥೆಲಿಯಲ್ ಕೋಶಗಳ ಅಪಸಾಮಾನ್ಯ ಕ್ರಿಯೆಯನ್ನು ಪ್ರದರ್ಶಿಸುತ್ತದೆ ಕಡಿಮೆ ಆಂದೋಲಕ ಅಥವಾ ಪ್ರಕ್ಷುಬ್ಧ ಶಿಯರ್ ಒತ್ತಡದಿಂದ ಎಂಡೋಥೆಲಿಯಲ್ ಕೋಶಗಳ ಅಪಸಾಮಾನ್ಯ ಕ್ರಿಯೆಯನ್ನು ಪ್ರಚೋದಿಸಲಾಗುತ್ತದೆ ಇದು ಏನು ಎಂದು ನಾನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ನೀವು ಪೈಪ್ ತೆಗೆದುಕೊಂಡರೆ ಈ ಪೈಪ್ ನಿಮ್ಮ ಅಪಧಮನಿಗೆ ಸಮಾನವಾಗಿರುತ್ತದೆ ಮತ್ತು ರಕ್ತವು ನಿರ್ದಿಷ್ಟ ದಿಕ್ಕಿನಲ್ಲಿ ಹರಿಯುತ್ತಿದೆ ಎಂದು ಹೇಳೋಣ ನೀವು ಒಂದು ಸಣ್ಣ ಅಂಶವನ್ನು ತೆಗೆದುಕೊಂಡರೆ ಮಧ್ಯಭಾಗದಲ್ಲಿ ಕೆಳಗೆ ಒಂದು ಸಮ್ಮಿತಿಯ ರೇಖೆಯಿದೆ ಮತ್ತು ಮಧ್ಯದಲ್ಲಿ ಒಂದು ಸಣ್ಣ ದ್ರವ ಅಂಶವನ್ನು ತೆಗೆದುಕೊಳ್ಳೋಣ ನಂತರ ಈ ದ್ರವ ಅಂಶಕ್ಕೆ ಒಳಪಡುವ ಶಕ್ತಿ ಯಾವುದು ಇದು ಉದ್ದವು ಡೆಲ್ಟಾ ಎಕ್ಸ್ ಮತ್ತು ಇದು ತ್ರಿಜ್ಯ ಎಂದು ಊಹಿಸೋಣ ಆದ್ದರಿಂದ ಇದು ಪೈಪ್ ಆಗಿರುವುದರಿಂದ ಅದು ಅಕ್ಷೀಯವಾಗಿ ಸಮ್ಮಿತೀಯವಾಗಿರುತ್ತದೆ ಈ ತ್ರಿಜ್ಯ ಆರ್ ಈ ಗೋಡೆಯ ಮೇಲೆ ನೀವು ಒತ್ತಡದ ಬಲ ಪಿ ನ ಹೊಂದಿದ್ದೀರಿ ಏಕೆಂದರೆ ಇದು ಡೆಲ್ಟಾ x ನ ಧಾತುರೂಪದ ಉದ್ದವಾಗಿದೆ ಅದು ತುಂಬಾ ಚಿಕ್ಕದಾಗಿದೆ ನಾನು ಇಲ್ಲಿ ಪಿ ಜೊತೆಗೆ ಡೆಲ್ಟಾ ಪಿ ನ ಒತ್ತಡವನ್ನು ಅನ್ವಯಿಸುತ್ತಿದ್ದೇನೆ ಮತ್ತು ಶಿಯರ್ ಫೋರ್ಸ್ ಟೌ ಇದೆ ಶಿಯರ್ ಟ್ಯಾಂಜೆನ್ಷಿಯಲ್ ಫೋರ್ಸ್ ಗಳೆಂದು ನಮ್ಮ ಚರ್ಚೆಯಿಂದ ನಿಮಗೆ ತಿಳಿದಿದೆ ನೀವು ಈ ಬಲವನ್ನು ಹೊಂದಿದ್ದೀರಿ ಮತ್ತು ಬಲ ಸಮತೋಲನ ಸಮೀಕರಣವು ಹಾಗೆ ಕಾಣುತ್ತದೆ ಅಡ್ಡ ವಿಭಾಗದ ಪ್ರದೇಶದಲ್ಲಿನ ಒತ್ತಡವು ಪೈ ಆರ್ ಸ್ಕ್ವೇರ್ ಜೊತೆಗೆ ಟೌ ಇಂಟು ಏರಿಯಾ ಆಗಿರುತ್ತದೆ ಏಕೆಂದರೆ ಇದು ಸ್ಪರ್ಶಕ ಉದ್ದ ಸ್ಪರ್ಶಕ ಪ್ರದೇಶವಾಗಿದೆ ಆದ್ದರಿಂದ ಎರಡು ಪೈ ಆರ್ ಎಂಬುದು ಡೆಲ್ಟಾ ಎಕ್ಸ್ ನ ಸುತ್ತಳತೆಯ ಉದ್ದವು ಒಟ್ಟು ಶಿಯರ್ ಒತ್ತಡವಾಗಿದೆ ಮತ್ತು ಇದು ಪಿ ಪ್ಲಸ್ ಡೆಲ್ಟಾ ಪಿ ಗೆ ಪೈ ಆರ್ ಸ್ಕ್ವೇರ್ ಗೆ ಸಮಾನವಾಗಿರಬೇಕು ಆದ್ದರಿಂದ ಈ ಸಮೀಕರಣದಿಂದ ಪಿ ಆರ್ 2 ಡೆಲ್ ಪಿ ಡೆಲ್ ಎಕ್ಸ್ p r 2 del p del x ಎಂಬ ಈ ಸರಳ ಸಂಬಂಧವನ್ನು ಸ್ಥಾಪಿಸಬಹುದು ಟೌ ಎಂಬುದು ಶಿಯರ್ ಒತ್ತಡ ಇದು ಬದಲಾಗುತ್ತದೆ ಮತ್ತು ಆರ್ 2 ಡೆಲ್ ಪಿ ಡೆಲ್ ಎಕ್ಸ್ r 2 del p del x ಅಂದರೆ ಟೌ ಗರಿಷ್ಠ ಗೋಡೆಗಳಲ್ಲಿರಬೇಕು ಆದ್ದರಿಂದ ಗೋಡೆಗಳನ್ನು ಗರಿಷ್ಠ ಪ್ರಮಾಣದ ಶಿಯರ್ ಬಲಕ್ಕೆ ಒಳಪಡಿಸಲಾಗುತ್ತದೆ ಮತ್ತು ಈ ಸಮೀಕರಣದಿಂದ ನೀವು ಹರಿವನ್ನು ಪಡೆಯಬಹುದು ಏಕೆಂದರೆ ಟೌ ವನ್ನು ಎಂಯು ಡಿಯು ಡಿಆರ್ ಇದು ನ್ಯೂಟನ್ ನ ಸ್ನಿಗ್ಧತೆಯ ನಿಯಮವಾಗಿದೆ ನೀವು ಈ ಸಮೀಕರಣವನ್ನು ಎಂಯು ಡಿಯು ಡಿಆರ್ ಆರ್ ಗೆ ಸಮನಾಗಿ ಎರಡು ಡೆಲ್ ಪಿ ಡೆಲ್ ಎಕ್ಸ್ ಮೂಲಕ ಹಾಕಬಹುದು ನೀವು ಈ ಸಮೀಕರಣವನ್ನು ಸಂಯೋಜಿಸಬಹುದು ಮತ್ತು ಎಂಯು ಇಂಟು ಯು ಆರ್ ಆಗಿದ್ದರೆ ಆದರೆ ನಾನು ಈ ಕಡೆಯಿಂದ ಎಂಯು ಅನ್ನು ತೆಗೆದರೆ ಎಂಯು ಅನ್ನು ಒಂದರಿಂದ ಎರಡು ಎಂಯು ಡೆಲ್ ಪಿ ಡೆಲ್ ಎಕ್ಸ್ ಸಾಮಾನ್ಯ ಆರ್ ಚದರ ಎರಡರಿಂದ ತೆಗೆದು ಹಾಕಬಹುದು ಮತ್ತು ಗೋಡೆಗಳಲ್ಲಿ ಶೂನ್ಯದಿಂದ ಮಧ್ಯದಲ್ಲಿ ಗರಿಷ್ಠಕ್ಕೆ ಸಂಯೋಜಿಸಬಹುದು ಆದ್ದರಿಂದ ಕ್ಯಾಪಿಟಲ್ ಆರ್ ನಿಂದ ಸಣ್ಣ ಆರ್ ಅಥವಾ ಯು ಮತ್ತೆ ಶೂನ್ಯದಿಂದ ಯು ಗೆ ಸಂಯೋಜಿಸಬಹುದು ನಂತರ ನೀವು ಈ ಸಮೀಕರಣವನ್ನು ಒಂದರಿಂದ ನಾಲ್ಕು ಎಂಯು ಡೆಲ್ ಪಿ ಡೆಲ್ ಎಕ್ಸ್ ಅನ್ನು ಆರ್ ಸ್ಕ್ವೇರ್ ಮೈನಸ್ ಸಣ್ಣ ಆರ್ ಸ್ಕ್ವೇರ್ ಗೆ ಪಡೆಯುತ್ತೀರಿ ಆದ್ದರಿಂದ ಮೈನಸ್ ಒಂದರಿಂದ ನಾಲ್ಕು ಎಂಯು ಡೆಲ್ ಪಿ ಡೆಲ್ ಎಕ್ಸ್ ಅನ್ನು ಆರ್ ಸ್ಕ್ವೇರ್ ಮೈನಸ್ ಸಣ್ಣ ಆರ್ ಸ್ಕ್ವೇರ್ ಆಗಿರುತ್ತದೆ ಆದ್ದರಿಂದ ನೀವು ಆರ್ ಸ್ಕ್ವೇರ್ ಸಾಮಾನ್ಯವನ್ನು ತೆಗೆದುಕೊಳ್ಳಬಹುದು ಆರ್ ಶೂನ್ಯಕ್ಕೆ ಸಮನಾದಾಗ ಯು ಗರಿಷ್ಠ ಆಗಿದ್ದು ಇದುವೇ ವೇಗದ ಪ್ರೊಫೈಲ್ ಆಗಿದೆ ಮೈನಸ್ ಆರ್ ಸ್ಕ್ವೇರ್ ಅನ್ನು ನಾಲ್ಕು ಎಂಯು ನಿಂದ ಡೆಲ್ ಪಿ ಡೆಲ್ ಎಕ್ಸ್ ಗೆ ಒಂದು ಮೈನಸ್ ಆರ್ ಆಗಿ ಆರ್ ಸಂಪೂರ್ಣ ಸ್ಕ್ವೇರ್ ಎಂದು ಬರೆಯುತ್ತೇನೆ ಸರಳ ಕಾರಣಕ್ಕಾಗಿ ಇಲ್ಲಿ ಮೈನಸ್ ಚಿಹ್ನೆ ಇದೆ ಏಕೆಂದರೆ ಡೆಲ್ ಪಿ ಡೆಲ್ ಎಕ್ಸ್ ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಋಣಾತ್ಮಕ ಇಂಟು ಋಣಾತ್ಮಕ ಧನಾತ್ಮಕವಾಗಿರುತ್ತದೆ ನೀವು ವೇಗದ ಪ್ರೊಫೈಲ್ ಅನ್ನು ಯೋಜಿಸಿದರೆ ಅದು ಈ ರೀತಿಯಾಗಿರುತ್ತದೆ ಆದ್ದರಿಂದ ಇದು ಪೈಪ್ ಮತ್ತು ಇದು ಹರಿವಿನ ದಿಕ್ಕು ಮತ್ತು ನೀವು ಇಲ್ಲಿ ಗರಿಷ್ಠ ವೇಗವನ್ನು ಹೊಂದಿದ್ದೀರಿ ಈ ವೇಗದ ಪ್ರೊಫೈಲ್ ಪ್ಯಾರಾಬೋಲಿಕ್ ಸ್ವರೂಪದಲ್ಲಿದೆ ಈಗ ಇಲ್ಲಿ ಗಮನಿಸಲಾಗಿರುವುದು ಏನೆಂದರೆ ವೈ ಎ ಪಿ ಮತ್ತು ಟಿ ಎ ಜೆಡ್ ಎಂಬ ಎರಡು ಪ್ರತಿಲೇಖನ ಅಂಶಗಳಿವೆ ಏಸ್ ಸಂಬಂಧಿತ ಪ್ರೋಟೀನ್ ಮತ್ತು ಟಿ ಎ ಜೆಡ್ ಇವುಗಳು ಅಪಧಮನಿಕಾಠಿಣ್ಯದ ಗಾಯಗಳಲ್ಲಿ ಹೆಚ್ಚು ವ್ಯಕ್ತವಾಗುತ್ತವೆ ವೈ ಎ ಪಿ ಟಿ ಎ ಜೆಡ್ ಮತ್ತು ಮೆಕ್ಯಾನೊಸೆನ್ಸಿಟಿವಿಟಿ ಲಿಂಕ್ ನಡುವೆ ಯಾವುದೇ ಸಂಬಂಧವಿದೆಯೇ ಎಂಬುದು ತಿಳಿದಿಲ್ಲ ಇಂದು ನಾನು ಒಂದು ಸಂಶೋಧನಾ ಪತ್ರಿಕೆಯನ್ನು ಚರ್ಚಿಸುತ್ತೇನೆ ಅಲ್ಲಿ ಅವರು ಎಂಡೋಥೀಲಿಯಲ್ ಕೋಶಗಳಲ್ಲಿ ವೈ ಎ ಪಿ ಟಿ ಎ ಜೆಡ್ ಮಾರ್ಗದ ಹರಿವು ಅವಲಂಬಿತ ಮಾಡ್ಯುಲೇಷನ್ ಅನ್ನು ವಿವರಿಸಿದ್ದಾರೆ ಇದನ್ನು ಮಾಡಲು ಅವರು ಸಮಾನಾಂತರ ಪ್ಲೇಟ್ ಫ್ಲೋ ಚೇಂಬರ್ ಅನ್ನು ಬಳಸುತ್ತಾರೆ ಮತ್ತೆ ಪೈಪ್ ನಂತೆ ನಿಮಗೆ ಸಮಾನಾಂತರ ಪ್ಲೇಟ್ ಫ್ಲೋ ಚೇಂಬರ್ ಇದೆ ನೀವು ಬೇಸ್ ಅನ್ನು ನೋಡಿದರೆ ನೀವು ಎಂಡೋಥೆಲಿಯಲ್ ಕೋಶಗಳನ್ನು ಹೊಂದಿದ್ದೀರಿ ಅದು ಮೊನೊ ಪದರವಾಗಿ ಬೆಳೆಯುತ್ತದೆ ಮತ್ತು ನಂತರ ನೀವು ಹರಿವನ್ನು ಹೊಂದಿರುತ್ತೀರಿ ಇದು ನಿರ್ದಿಷ್ಟ ಎತ್ತರವನ್ನು ಹೊಂದಿದೆ ಆದ್ದರಿಂದ ನೀವು ಕೋಶಗಳ ಮೇಲೆ ಫ್ಲೋ ಪ್ರೊಫೈಲ್ ಅನ್ನು ಹೇರುತ್ತಿದ್ದೀರಿ ಕೋಶಗಳನ್ನು ಶಿಯರ್ ಒತ್ತಡಗಳಿಗೆ ಒಳಪಡಿಸಲಾಗುತ್ತದೆ ಇದನ್ನು ಬಳಸಿಕೊಂಡು ನೀವು ಹರಿವಿನ ಪ್ರಕಾರವನ್ನು ಬದಲಾಯಿಸಬಹುದು ಲ್ಯಾಮಿನಾರ್ ಹರಿವಿನಲ್ಲಿ ಯಾವುದೇ ಮಿಶ್ರಣವಿಲ್ಲ ಒಂದು ನಿರ್ದಿಷ್ಟ ಹಂತದಲ್ಲಿ ನೀವು ಸ್ವಲ್ಪ ಪ್ರಮಾಣದ ಬಣ್ಣವನ್ನು ಸೇರಿಸಿದರೆ ಬಣ್ಣವು ಆ ದಿಕ್ಕಿನಲ್ಲಿ ಚಲಿಸುತ್ತದೆ ಮತ್ತು ಇತರ ದಿಕ್ಕಿನಲ್ಲಿ ಹರಡುವುದಿಲ್ಲ ಲ್ಯಾಮಿನಾರ್ ಹರಿವಿನಿಂದ ಇದರ ಅರ್ಥವೇನೆಂದರೆ ಇದಕ್ಕೆ ವಿರುದ್ಧವಾಗಿ ನೀವು ಪ್ರಕ್ಷುಬ್ಧ ಹರಿವನ್ನು ಹೊಂದಬಹುದು ಅಲ್ಲಿ ಈ ರೇಡಿಯಲ್ ಅಂತರದಲ್ಲಿ ಈ ಕಣಗಳ ಮಿಶ್ರಣ ಇರುತ್ತದೆ ಅವರು ಕಂಡುಕೊಂಡದ್ದೇನೆಂದರೆ ಅವರು ಎಚ್ಯುವಿಇಸಿ ಕೋಶಗಳನ್ನು ಬಳಸಿದ್ದಾರೆ ಇದು ಮಾನವ ಹೊಕ್ಕುಳಿನ ನಾಳೀಯ ಎಂಡೋಥೆಲಿಯಲ್ ಕೋಶಗಳು ಮತ್ತು ನಂತರ ಅವು ಲ್ಯಾಮಿನಾರ್ ಅಥವಾ ಆಸಿಲೇಟರಿ ಹರಿವಿಗೆ ಒಳಪಟ್ಟಿವೆ ಇದು ಲ್ಯಾಮಿನಾರ್ ಶಿಯರ್ ಒತ್ತಡ ಅಥವಾ ಆಂದೋಲಕ ಶಿಯರ್ ಒತ್ತಡ ಮತ್ತು ಹಾಗಾದರೆ ಲ್ಯಾಮಿನಾರ್ ಪರಿಸ್ಥಿತಿಗಳಲ್ಲಿ ಅವರು ಏನು ಕಂಡುಕೊಂಡರು ಈ ಪರಿಸ್ಥಿತಿಗಳಲ್ಲಿ ಅವರು ವೈ ಎ ಪಿ ಮತ್ತು ಟಿ ಎ ಜೆಡ್ ನ ಪ್ರೊಫೈಲ್ ಏನು ಎಂದು ಪರಿಶೀಲಿಸಿದರು ಮತ್ತು ಈ ಪ್ರತಿಲೇಖನ ಅಂಶಗಳು ಈ ನಿರ್ದಿಷ್ಟ ನಡವಳಿಕೆಯನ್ನು ಅದು ನಿಷ್ಕ್ರಿಯವಾಗಿದ್ದಾಗ ಅದು ಫಾಸ್ಫೊರಿಲೇಟೆಡ್ ಸ್ಥಿತಿಯಲ್ಲಿರುತ್ತದೆ ಮತ್ತು ಅದು ಸೈಟೋಪ್ಲಾಸ್ಮಿಕ್ ಸ್ಥಳೀಕರಣವನ್ನು ಪ್ರದರ್ಶಿಸುತ್ತದೆ ಆದರೆ ಸಕ್ರಿಯವಾಗಿದ್ದಾಗ ಅದರ ಫಾಸ್ಫೊರಿಲೇಷನ್ ಮಟ್ಟವು ಕೆಳಕ್ಕೆ ಇಳಿಯುತ್ತದೆ ಮತ್ತು ನ್ಯೂಕ್ಲಿಯರ್ ಸ್ಥಳೀಕರಣಕ್ಕೆ ಕಾರಣವಾಗುತ್ತದೆ ಅವರು ಈ ಪ್ರಯೋಗವನ್ನು ಮಾಡಿದಾಗ ಅವರು ಕಂಡುಕೊಂಡದ್ದು ಲ್ಯಾಮಿನಾರ್ ಶಿಯರ್ ಒತ್ತಡದಲ್ಲಿ ಫಾಸ್ಫರ್ ವೈ ಎ ಪಿ ಮಟ್ಟಗಳು ಸ್ಥಿರವಾಗಿವೆ ಒಟ್ಟು ವೈ ಎ ಪಿ ಗೆ ಫಾಸ್ಫೋ ವೈ ಎ ಪಿ ಸ್ಥಿರವಾಗಿತ್ತು ಆದರೆ ಆಂದೋಲಕ ಶಿಯರ್ ಒತ್ತಡದಲ್ಲಿ ಇದು ಕಡಿಮೆಯಾಯಿತು ಒಟ್ಟು ವೈ ಎ ಪಿ ಗೆ ಫಾಸ್ಫೋ ವೈ ಎ ಪಿ ಕಡಿಮೆಯಾಯಿತು ಮತ್ತು ಈ ಪರಿಸ್ಥಿತಿಗಳಲ್ಲಿ ಟಿ ಎ ಜೆಡ್ ನ ಅಭಿವ್ಯಕ್ತಿ ಪ್ರೊಫೈಲ್ ಹೆಚ್ಚಾಗಿದೆ ಅವರು ಇದನ್ನು ಎಚ್ಯುವಿಇಸಿ ಕೋಶಗಳಲ್ಲಿ ಮಾತ್ರವಲ್ಲ ಮಹಾಪಧಮನಿಯ ಎಂಡೋಥೆಲಿಯಲ್ ಕೋಶಗಳಲ್ಲಿಯೂ ಗಮನಿಸಿದರು ಇದು ಮಹಾಪಧಮನಿಯ ಎಂಡೋಥೆಲಿಯಲ್ ಕೋಶಗಳು ಮತ್ತು ಇದು ನಾಳೀಯ ಎಂಡೋಥೆಲಿಯಲ್ ಕೋಶಗಳು ಇಸಿ ಎಂದರೆ ಎಂಡೋಥೆಲಿಯಲ್ ಕೋಶಗಳು ಈ ಎರಡೂ ಸಂದರ್ಭಗಳಲ್ಲಿ ಅವರು ಈ ನಿರ್ದಿಷ್ಟ ಪ್ರೊಫೈಲ್ ಅನ್ನು ಗಮನಿಸಿದ್ದು ಓಎಸ್ ಫಲಿತಾಂಶಗಳು ವೈ ಎ ಪಿ ಟಿ ಎ ಜೆಡ್ ಕ್ರಿಯಾಶೀಲತೆಗೆ ಕಾರಣವಾಗುತ್ತದೆ ಮತ್ತು ಅವರು ಇದನ್ನು ಸ್ಥಳೀಕರಣ ಸಿಗ್ನೇಚರ್ ಇಂದ ಖಚಿತ ಪಡಿಸಿದರು ಅವರು ಏನು ಮಾಡಿದರು ಎಂದರೆ ಅವರು ನ್ಯೂಕ್ಲಿಯಸ್ ನಿಂದ ಸೈಟೋಪ್ಲಾಸ್ಮಿಕ್ ಪ್ರತಿದೀಪಕ ತೀವ್ರತೆಯ ಸಂಕೇತವನ್ನು ಪತ್ತೆಹಚ್ಚಿದರು ಮತ್ತು ನಂತರ ಅವರು ಲ್ಯಾಮಿನಾರ್ ಒತ್ತಡದ ಪರಿಸ್ಥಿತಿಗಳಿಗೆ ಹೋಲಿಸಿದರು ಅಲ್ಲಿ ನೀವು ನಿರ್ದಿಷ್ಟ ಪ್ರೊಫೈಲ್ ಅನ್ನು ಹೊಂದಿದ್ದೀರಿ ಇದು ಈ ಪರಿಸ್ಥಿತಿಗಳಲ್ಲಿ ಒಂದಕ್ಕೆ ಹೋಲಿಸಬಹುದಾದಷ್ಟು ಕಡಿಮೆಯಾಗಿದೆ ಈ ಪರಿಸ್ಥಿತಿಗಳಲ್ಲಿ ಓಎಸ್ ನಲ್ಲಿ ಇದು ಮೂರರ ಮೌಲ್ಯಗಳಿಗೆ ಗಮನಾರ್ಹವಾಗಿ ಹೆಚ್ಚಾಗಿದೆ ಆದ್ದರಿಂದ ಆಂದೋಲಕ ಶಿಯರ್ ಒತ್ತಡದಲ್ಲಿ ವೈ ಎ ಪಿ ಟಿ ಎ ಜೆಡ್ ಸಿಗ್ನಲಿಂಗ್ ಸಕ್ರಿಯಗೊಳ್ಳುತ್ತದೆ ಎಂದು ಇದು ಖಚಿತ ಪಡಿಸಿದೆ ಆಗ ಅವರು ಏನು ಮಾಡಿದರು ಎಂದರೆ ಅವರು ಕಾರ್ಯದ ಲಾಭ ಮತ್ತು ಕಾರ್ಯ ನಷ್ಟಗಳ ಪ್ರಯೋಗವನ್ನು ನಿರ್ವಹಿಸಿದರು ಕಾರ್ಯದ ನಷ್ಟಕ್ಕಾಗಿ ಎಸ್ಐ ಆರ್ ಎನ್ ಎ ಇದೆ ಅವರು ವೈ ಎ ಪಿ ಟಿ ಎ ಜೆಡ್ ನ ಅಭಿವ್ಯಕ್ತಿಯನ್ನು ನಾಕ್ ಡೌನ್ ಮಾಡಿದರು ಮತ್ತು ಕಾರ್ಯದ ಲಾಭಕ್ಕಾಗಿ ಅವರು ವೈ ಎ ಪಿ ಯನ್ನು ಹೆಚ್ಚು ಎಕ್ಸ್ಪ್ರೆಸ್ ಮಾಡಿದರು ಇದು ಯಾವಾಗಲೂ ರಚನಾತ್ಮಕವಾಗಿ ಸಕ್ರಿಯವಾಗಿತ್ತು ಮತ್ತು ಅವರು ವೈ ಎ ಪಿ ಟಿ ಎ ಜೆಡ್ ಸಿಗ್ನಲಿಂಗ್ ಎಂಡೋಥೆಲಿಯಲ್ ಕೋಶ ಪ್ರಸರಣವನ್ನು ಕೆಳಕ್ಕೆ ಇಳಿಸಿದಾಗ ಅವರು ಕಂಡುಕೊಂಡದ್ದು ಈ ಎರಡು ಷರತ್ತುಗಳ ಅಡಿಯಲ್ಲಿ ಗಮನಾರ್ಹವಾಗಿ ಕುಸಿಯಿತು ಅವರು ವೈ ಎ ಪಿ ಅನ್ನು ಸಕ್ರಿಯಗೊಳಿಸಿದಾಗ ಇದು ಕಡಿಮೆಯಾದ ಇಸಿ ಪ್ರಸರಣವು ಗಮನಾರ್ಹವಾಗಿ ಹೆಚ್ಚಾಗಲು ಕಾರಣವಾಯಿತು ವೈ ಎ ಪಿ ಟಿ ಎ ಜೆಡ್ ಸಿಗ್ನಲಿಂಗ್ ಇಸಿ ಪ್ರಸರಣವನ್ನು ಮಾಡ್ಯುಲೇಟ್ ಮಾಡುತ್ತದೆ ಮತ್ತು ಯಾಂತ್ರಿಕವಾಗಿ ಅವರು ಕಂಡುಕೊಂಡದ್ದು ಲ್ಯಾಮಿನಾರ್ ಶಿಯರ್ ಒತ್ತಡದ ಪರಿಸ್ಥಿತಿಗಳಲ್ಲಿಯೂ ಸಹ ವೈ ಎ ಪಿ ಅನ್ನು ವ್ಯಕ್ತಪಡಿಸಿದಾಗ ಆಂದೋಲಕ ಶಿಯರ್ ಒತ್ತಡದಲ್ಲಿ ಎಸ್ ಹಂತದ ಕೋಶಗಳ ಶೇಕಡಾವಾರು ಪ್ರಮಾಣವನ್ನು ಗಮನಾರ್ಹವಾಗಿ ಹೆಚ್ಚಿಸಲಾಗಿದೆ ಒಟ್ಟಾಗಿ ಅವರು ತೀರ್ಮಾನಿಸಿದ್ದು ಲ್ಯಾಮಿನಾರ್ ಶಿಯರ್ ಒತ್ತಡವು ವೈ ಎ ಪಿ ಟಿ ಎ ಜೆಡ್ ಸಿಗ್ನಲಿಂಗ್ ಅನ್ನು ನಿಷ್ಕ್ರಿಯಗೊಳಿಸುತ್ತದೆ ಆಂದೋಲಕವು ವೈ ಎ ಪಿ ಟಿ ಎ ಜೆಡ್ ಸಕ್ರಿಯಗೊಳಿಸುವಿಕೆಗೆ ಕಾರಣವಾಗುತ್ತದೆ ಮತ್ತು ಇದು ಇಸಿ ಪ್ರಸರಣಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ಅದೇ ರೀತಿ ನೀವು ವೈ ಎ ಪಿ ಟಿ ಎ ಜೆಡ್ ಅನ್ನು ನಿಷ್ಕ್ರಿಯಗೊಳಿಸುತ್ತೀರಿ ಮತ್ತು ಇಸಿ ಪ್ರಸರಣವನ್ನು ತಡೆಯುತ್ತದೆ ನಂತರ ಅವರು ಪರಿಶೀಲಿಸಿದ್ದು ಉರಿಯೂತದ ಮಧ್ಯಸ್ಥಿಕೆಯಲ್ಲಿ ವೈ ಎ ಪಿ ಟಿ ಎ ಜೆಡ್ ನ ಪಾತ್ರವೇನಿರಬಹುದು ಅವರು ಕಂಡುಕೊಂಡದ್ದು ವಿಸಿಎಎಮ್ ಒಂದು ನಾಳೀಯ ಕೋಶ ಅಂಟಿಕೊಳ್ಳುವಿಕೆಯ ಅಣು ಒಂದು ಮತ್ತು ಐಸಿಎಎಂ ಒಂದರ ಆಂದೋಲಕ ಶಿಯರ್ ಒತ್ತಡ ಪ್ರೇರಿತ ಅಭಿವ್ಯಕ್ತಿ ಇಸಿ ಗಳಲ್ಲಿ ಇದು ಇಸಿ ಮೇಲ್ಮೈಗಳಲ್ಲಿ ಟಿಎಚ್ಪಿ ಒಂದು ಮೊನೊಸೈಟ್ ಗಳ ಜೋಡಣೆಯನ್ನು ಹೆಚ್ಚಿಸಲು ಕಾರಣವಾಯಿತು ಸಮಾನಾಂತರವಾಗಿ ವೈ ಎ ಪಿ ಟಿ ಎ ಜೆಡ್ ಅನ್ನು siYT ವೈ ಎ ಪಿ ಟಿ ಎ ಜೆಡ್ ನೊಂದಿಗೆ ನಾಕ್ ಡೌನ್ ಮಾಡಿದಾಗ ಅವರು ವಿಸಿಎಎಮ್ ಮತ್ತು ಐಸಿಎಎಂ ಅಭಿವ್ಯಕ್ತಿಯ ಮಟ್ಟವು ಕಡಿಮೆಯಾಗುವುದನ್ನು ಕಂಡರು ಎಸ್ಎ ವೈ ಎ ಪಿ ಯನ್ನು ಗಣನೀಯವಾಗಿ ಸಕ್ರಿಯವಾಗಿರುವ ವೈ ಎ ಪಿ ಬಳಸಿ ಅವರು ವ್ಯಕ್ತಪಡಿಸಿದಾಗ ಇದು ಸ್ಥಿರ ಪರಿಸ್ಥಿತಿಗಳಲ್ಲಿಯೂ ಸಹ ಉರಿಯೂತದ ಪ್ರತಿಕ್ರಿಯೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಲ್ಯಾಮಿನಾರ್ ಶಿಯರ್ ಒತ್ತಡದ ಪರಿಸ್ಥಿತಿಗಳಲ್ಲಿಯೂ ಸಹ ನೀವು ಎಸ್ಎ ವೈ ಎ ಪಿ ಅನ್ನು ವ್ಯಕ್ತಪಡಿಸಿದಾಗ ನೀವು ಉರಿಯೂತದ ಪ್ರತಿಕ್ರಿಯೆಯನ್ನು ಹೊಂದಿದ್ದು ಅದು ಅಂಟಿಕೊಂಡಿರುವ ಮೊನೊಸೈಟ್ ಗಳ ಸಂಖ್ಯೆಯಿಂದ ಪ್ರಮಾಣೀಕರಿಸಲ್ಪಟ್ಟಿದೆ ಮತ್ತು ಇವೆಲ್ಲವೂ ಇಂಟಿಗ್ರಿನ್ ಬೀಟಾ ಎರಡು ಅಭಿವ್ಯಕ್ತಿಯ ಮೂಲಕ ಸಾಧ್ಯವಾಗಿದೆ ಆದ್ದರಿಂದ ಅವರು ಕಂಡುಕೊಂಡದ್ದು ಇಂಟಿಗ್ರಿನ್ ಬೀಟಾ ಎರಡು ಅಭಿವ್ಯಕ್ತಿ ಟಿ ಎಚ್ ಪಿ ಒಂದು ಕೋಶಗಳಲ್ಲಿ ಸಕ್ರಿಯಗೊಂಡಿದೆ ವರ್ಧಿತ ಅಂಟಿಕೊಳ್ಳುವಿಕೆಯ ಟಿ ಎಚ್ ಪಿ ಒಂದು ಕೋಶಗಳನ್ನು ಇಸಿ ಗಳ ಮೇಲೆ ವಿವರಿಸಿದ ಕಾರ್ಯವಿಧಾನ ಇದು ಒಟ್ಟಾಗಿ ಲೇಖಕರು ತೀರ್ಮಾನಿಸಿದ ಪ್ರಕಾರ ಆಂದೋಲಕ ಒತ್ತಡದಿಂದ ವೈ ಎ ಪಿ ಟಿ ಎ ಜೆಡ್ ಸಕ್ರಿಯಗೊಳಿಸುವಿಕೆ ಈ ವರ್ಧಿತ ಮೊನೊಸೈಟ್ ಇಸಿ ಸಂವಹನ ಮತ್ತು ಇವು ಅಪಧಮನಿಕಾಠಿಣ್ಯಕ್ಕೆ ಕಾರಣವಾಗಬಹುದು ಇದು ಅಪಧಮನಿಕಾಠಿಣ್ಯವನ್ನು ಪ್ರಾರಂಭಿಸುತ್ತದೆ ಒಟ್ಟಾಗಿ ಲೇಖಕರು ಈ ಕೆಳಗಿನ ತೀರ್ಮಾನಕ್ಕೆ ಬಂದರು ನೀವು ಲ್ಯಾಮಿನಾರ್ ಹರಿವನ್ನು ಹೊಂದಿರುವಾಗಲೆಲ್ಲಾ ವೈ ಎ ಪಿ ಟಿ ಎ ಜೆಡ್ ಸೈಟೋಪ್ಲಾಸ್ಮಿಕ್ ಸ್ಥಳೀಕರಣವನ್ನು ಪ್ರದರ್ಶಿಸುತ್ತದೆ ಮತ್ತು ಇದರ ಪರಿಣಾಮವಾಗಿ ಒಟ್ಟಾರೆ ಪರಿಸ್ಥಿತಿಯು ಅಪಧಮನಿ ರಕ್ಷಣಾತ್ಮಕವಾಗಿರುತ್ತದೆ ಆದರೆ ತೊಂದರೆಗೊಳಗಾದ ಹರಿವಿನ ಅಡಿಯಲ್ಲಿ ವೈ ಎ ಪಿ ಟಿ ಎ ಜೆಡ್ ಫಾಸ್ಫೊರಿಲೇಷನ್ ಇಳಿಯುತ್ತದೆ ಅದು ಇಸಿ ಗಳಲ್ಲಿ ವಿಸಿಎಎಂ ಮತ್ತು ಐಸಿಎಎಂ ಅಭಿವ್ಯಕ್ತಿ ಮತ್ತು ಈ ಕೋಶಗಳಲ್ಲಿ ಇಂಟಿಗ್ರಿನ್ ಬೀಟಾ ಎರಡು ಅಭಿವ್ಯಕ್ತಿಗಳ ಪರಮಾಣು ಸ್ಥಳೀಕರಣಕ್ಕೆ ಕಾರಣವಾಗುತ್ತದೆ ಒಟ್ಟಾರೆಯಾಗಿ ಇವು ಪ್ರಸರಣ ಮತ್ತು ಉರಿಯೂತದ ಸಂಕೇತಕ್ಕೆ ಕಾರಣವಾಗುತ್ತವೆ ಕರಗುವ ಅಂಶಗಳ ಹೊರತಾಗಿ ನೀವು ಈ ಯಾಂತ್ರಿಕ ಹರಿವಿನ ಪ್ರೇರಿತ ಉರಿಯೂತವನ್ನು ವಲಯಗಳಲ್ಲಿ ರಚಿಸಬಹುದು ಅಲ್ಲಿ ಒಂದು ದಿಕ್ಕಿನಲ್ಲಿ ಹರಿವು ತೊಂದರೆಗೊಳಗಾಗುತ್ತದೆ ಅಥವಾ ಶಿಯರ್ ಒತ್ತಡ ಕಡಿಮೆ ಇರುವಲ್ಲಿ ಈ ಅಪಧಮನಿಕಾಠಿಣ್ಯದ ದದ್ದುಗಳ ರಚನೆಗೆ ಕಾರಣವಾಗುತ್ತದೆ ಅಥವಾ ಹರಿವು ವಿಶಾಲವಾಗಿ ತೊಂದರೆಗೊಳಗಾಗಿದ್ದರೆ ಆಂದೋಲಕ ದಿಕ್ಕಿನಲ್ಲಿ ನೀವು ಈ ವಲಯಗಳನ್ನು ಸಹ ಪಡೆಯಬಹುದು ಅದರೊಂದಿಗೆ ನಾನು ಇಲ್ಲಿಗೆ ನಿಲ್ಲಿಸುತ್ತೀನಿ ನಿಮ್ಮ ಗಮನಕ್ಕೆ ಧನ್ಯವಾದಗಳು